ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾನು ರೋಗಗಳ ಮೆಕ್ಯಾನೊಬಯಾಲಜಿ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದೆ ಮತ್ತು ಇದರ ಅಡಿಯಲ್ಲಿ ನಾನು ಕ್ಯಾನ್ಸರ್ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದೆ ಮೆಕ್ಯಾನೊಬಯಾಲಜಿ ವಿಷಯದಲ್ಲಿ ನಾನು ಹೇಳಿದ ಒಂದು ವಿಷಯವೆಂದರೆ ಇಸಿಎಂ ಗುಣಲಕ್ಷಣಗಳಲ್ಲಿನ ಬದಲಾವಣೆ ಎಂದರೆ ಬಿಗಿತ ಫೈಬ್ರೋಸಿಸ್ ಎಂಬ ಪ್ರಕ್ರಿಯೆಯಿಂದಾಗಿ ಮತ್ತು ಇಸಿಎಂ ಪ್ರೋಟೀನ್ ಗಳ ಸಂಗ್ರಹದಿಂದ ಮತ್ತು ವಿಶೇಷವಾಗಿ ಕೊಲ್ಲಾಜೆನ್ ಒಂದರಿಂದ ಪ್ರಚೋದಿಸಲ್ಪಡುತ್ತದೆ ಈ ಫೈಬ್ರೋಸಿಸ್ ಕ್ಯಾನ್ಸರ್ ಸಂದರ್ಭದಲ್ಲಿ ಮಾತ್ರವಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿಯೂ ಸಂಭವಿಸುತ್ತದೆ ಆದ್ದರಿಂದ ಫೈಬ್ರೋಸಿಸ್ ಇಸಿಎಂ ಬಿಗಿತ ಮತ್ತು ಕ್ಯಾನ್ಸರ್ ನಡುವಿನ ಸಂಬಂಧ ಏನು ಸಂಬಂಧದ ಸ್ವರೂಪ ಏನು ಎಂಬುದು ನಾನು ರೂಪಿಸಿದ ಪ್ರಶ್ನೆಯಾಗಿದೆ ಅಲಿಸ್ಸಾ ವೀವರ್ ಅವರ ಈ ಸಂಶೋಧನಾ ಪತ್ರಿಕೆಯ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದೆ ಇಸಿಎಂ ಬಿಗಿತ ಇನ್ವಾಡೋಪೊಡಿಯಾ ಚಟುವಟಿಕೆಯೊಂದಿಗೆ ಸಂಬಂಧ ಹೊಂದಿದೆ ಎಂದು ತೋರಿಸಿದರು ಈ ಆಕ್ರಮಣಕಾರಿ ರಚನೆಗಳು ಸ್ಥಳೀಯವಾಗಿ ಮ್ಯಾಟ್ರಿಕ್ಸ್ ಅನ್ನು ಕೆಳಮಟ್ಟಕ್ಕಿಳಿಸುವ ಆಕ್ರಮಣಕಾರಿ ರಚನೆಗಳಾಗಿವೆ ಮತ್ತು ಇನ್ವಾಡೋಪೊಡಿಯಾ ದ ನಂತರ ನಾವು ವ್ಯಾಲೆರಿ ವೀವರ್ ಅವರ ಜೆಲ್ ಗಿಳನ್ನು ಬಳಸಿ ಚರ್ಚಿಸಲು ಪ್ರಾರಂಭಿಸಿದ್ದೇವೆ ಬಿಗಿತ ತೋರಿಸಿದ್ದು ಸಾಮಾನ್ಯ ಸಸ್ತನಿ ಗ್ರಂಥಿಯಿಂದ ಇದು ಇನ್ನೂರು ಪ್ಯಾಸ್ಕಲ್ ಗಳ ಬಿಗಿತ ಕ್ಯಾನ್ಸರ್ ಸಂದರ್ಭದಲ್ಲಿ ಈ ಇನ್ನೂರು ಪ್ಯಾಸ್ಕಲ್ ಸುಮಾರು ಐದು ಸಾವಿರ ಪ್ಯಾಸ್ಕಲ್ ಗಳಿಗೆ ಹೆಚ್ಚಾಗುತ್ತದೆ ಆದ್ದರಿಂದ ಬಿಗಿತಗಳಲ್ಲಿ ಇಪ್ಪತ್ತೈದು ಪಟ್ಟು ಹೆಚ್ಚಳವಿದೆ ಮತ್ತು ಸಸ್ತನಿ ಎಪಿಥೇಲಿಯಲ್ ಕೋಶಗಳ ಸಂಘಟನೆಯ ಮೇಲೆ ಈ ಬದಲಾದ ಬಿಗಿತಗಳ ಪರಿಣಾಮವೇನು ಎಂಬ ಪ್ರಶ್ನೆಯನ್ನು ಕೇಳಬಹುದಾಗಿದೆ ಅವರು ಕೊಲ್ಲಾಜೆನ್ ಒಂದು ಜೆಲ್ ಗಳು ಮತ್ತು ಪಾಲಿಯಾಕ್ರಿಲಾಮೈಡ್ ಜೆಲ್ ಎಂಬ ಎರಡು ವಿಭಿನ್ನ ವ್ಯವಸ್ಥೆಗಳನ್ನು ಬಳಸಿದರು ಅವುಗಳು ಬೇಸ್ಮೆಂಟ್ ಮೆಂಬ್ರೇನ್ ಯೊಂದಿಗೆ ವಿಭಿನ್ನ ಬಿಗಿತವನ್ನು ಹೊಂದಿವೆ ಈ ಎರಡೂ ತಲಾಧಾರಗಳಲ್ಲಿ ಸಾಮಾನ್ಯ ಸಸ್ತನಿ ಗ್ರಂಥಿಯ ಸ್ಥಳೀಯ ಬಿಗಿತಗಳನ್ನು ಅನುಕರಿಸುವ ಮೃದುವಾದ ಕ್ರಮದ ಇನ್ನೂರು ಪ್ಯಾಸ್ಕಲ್ ಗಳ ತಲಾಧಾರಗಳ ಮೇಲೆ ಅವರು ಕಂಡುಕೊಂಡದ್ದು ಎಪಿತೀಲಿಯಲ್ ಕೋಶಗಳು ಈ ಅಸಿನಿ ರಚನೆಗಳನ್ನು ರೂಪಿಸುತ್ತವೆ ಆದರೆ ಗಟ್ಟಿಯಾದ ಮೇಲ್ಮೈಗಳ ಸಂದರ್ಭದಲ್ಲಿ ಐದು ಸಾವಿರ ಪ್ಯಾಸ್ಕಲ್ ಗಳ ಕ್ರಮದಲ್ಲಿ ಅವರು ಕಂಡುಕೊಂಡದ್ದು ಬಹಳ ಆಕ್ರಮಣಕಾರಿ ಫಿನೋಟೈಪ್ ಅನ್ನು ಪ್ರದರ್ಶಿಸುವ ಒಟ್ಟು ಕೋಶಗಳನ್ನು ಅವರು ತೋರಿಸಿದ ಅಂಶವೆಂದರೆ ಇಂಟಿಗ್ರಿನ್ ಮಟ್ಟವನ್ನು ಪ್ರಮಾಣೀಕರಿಸಿದಾಗ ಬಿಗಿತ ಹೆಚ್ಚಾದಂತೆ ಇದನ್ನು ಹೆಚ್ಚಿಸಲಾಗಿದೆ ಗಟ್ಟಿಯಾದ ಜೆಲ್ ಗಳ ಮೇಲೆ ಹೆಚ್ಚಿದ ಅಂಟಿಕೊಳ್ಳುವಿಕೆಯು ಅಸಿನಿ ಡಿಸ್ಅಸ್ಸೆಂಬೇಲಿ ಎಂದು ಇದು ಸೂಚಿಸುತ್ತದೆ ಅವರು ನಂತರ ತೋರಿಸಿದ ಸಂಗತಿಯೆಂದರೆ ಮೃದುವಾದ ಮತ್ತು ಗಟ್ಟಿಯಾದ ಮೇಲ್ಮೈಗಳಿಗೆ ಹೋಲಿಸಿದರೆ ಮೃದುವಾದ ಮೇಲ್ಮೈಗಳಲ್ಲಿ ಈ ಸಸ್ತನಿ ಎಪಿಥೇಲಿಯಲ್ ಕೋಶಗಳು ಫೋಕಲ್ ಸಂಕೀರ್ಣಗಳನ್ನು ರೂಪಿಸುತ್ತವೆ ಫೋಕಲ್ ಸಂಕೀರ್ಣಗಳ ಬಗ್ಗೆ ಹಿಂದಿನ ಚರ್ಚೆಗಳಿಂದ ನೀವು ನೆನಪಿಸಿಕೊಂಡರೆ ಅಲ್ಲಿ ಅವುಗಳನ್ನು ಸಣ್ಣ ಚುಕ್ಕೆಗಳಂತಹ ರಚನೆ ಎಂದು ತೋರಿಸಲಾಗಿದೆ ಗಟ್ಟಿಯಾದ ಮೇಲ್ಮೈಗಳಲ್ಲಿದ್ದಾಗ ಫೋಕಲ್ ಅಂಟಿಕೊಳ್ಳುವಿಕೆಗಳು ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆ ಕೈನೇಸ್ ನ ವಿನ್ಕುಲಿನ್ ಅಥವಾ ಟೈರೋಸಿನ್ ಫಾಸ್ಫೊರಿಲೇಷನ್ ಅನ್ನು ಮುನ್ನೂರ ತೊಂಬತ್ತೇಳು ಎಂದು ಅವರು ಕಂಡುಕೊಂಡರು ಇದು ವಿನ್ಕುಲಿನ್ ನೇಮಕಾತಿಗೆ ಕಾರಣವಾಗುತ್ತದೆ ಎಂದು ತಿಳಿದುಬಂದಿದೆ ಫೋಕಲ್ ಅಂಟಿಕೊಳ್ಳುವಿಕೆಯ ಸ್ಥಿರೀಕರಣಕ್ಕೆ ಮ್ಯಾಟ್ರಿಕ್ಸ್ ಬಿಗಿತ ಅಗತ್ಯ ಎಂದು ಇದು ಸೂಚಿಸುತ್ತದೆ ಎಂಇಸಿ ಅಂದರೆ ಮೆಮೊರಿ ಎಪಿಥೇಲಿಯಲ್ ಕೋಶಗಳು ಹೆಚ್ಚಿದ ಎಳೆತಗಳನ್ನು ಪ್ರದರ್ಶಿಸಿದವು ಇವೆಲ್ಲವೂ ಬಲ ಆಕ್ಟೊಮಿಯೊಸಿನ್ ಸಂಕೋಚಕ ಬಲವು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಸ್ಥಿರಗೊಳಿಸುತ್ತದೆ ಎಂದು ಸೂಚಿಸುತ್ತದೆ ಅವರು ಇತರ ಕೆಲವು ಪ್ರಯೋಗಗಳನ್ನು ಮಾಡಿದರು ಇದರಲ್ಲಿ ಅವರು ಮೃದುವಾದ ಮೇಲ್ಮೈಯಲ್ಲಿ ಫೈಬ್ರೊಬ್ಲಾಸ್ಟ್ ಗಳನ್ನು ತೆಗೆದುಕೊಂಡು ಬರಿಯ ಬಲವನ್ನು ಪ್ರಯೋಗಿಸಿದರು ಮತ್ತು ಮೃದುವಾದ ಮೇಲ್ಮೈಯಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಯು ಬೆಳೆದಿದೆ ಎಂದು ತೋರಿಸಿದರು ನೀವು ಬಲವನ್ನು ಪ್ರಯೋಗಿಸಿದಾಗಲೆಲ್ಲಾ ಮೃದುವಾದ ಮೇಲ್ಮೈಯಲ್ಲಿಯೂ ಫೋಕಲ್ ಅಂಟಿಕೊಳ್ಳುವಿಕೆಯ ಬೆಳವಣಿಗೆ ಕಂಡುಬರುತ್ತದೆ ಆದ್ದರಿಂದ ಇವೆಲ್ಲವೂ ಮತ್ತೆ ಸ್ಪಷ್ಟವಾಗುವುದು ಬಲವು ಫೋಕಲ್ ಅಂಟಿಕೊಳ್ಳುವಿಕೆಯ ಜೋಡಣೆಯನ್ನು ಉತ್ತೇಜಿಸುತ್ತದೆ ಮತ್ತು ಸಮಗ್ರ ಒಟ್ಟುಗೂಡಿಸುವಿಕೆಗೆ ಕಾರಣವಾಗುತ್ತದೆ ಆದ್ದರಿಂದ ಹೆಚ್ಚಿದ ಸಂಕೋಚನವನ್ನು ಸಾಮಾನ್ಯವಾಗಿ ರೋ ರಾಕ್ ಸಿಗ್ನಲಿಂಗ್ ನಿಂದ ನಡೆಸಲಾಗುತ್ತದೆ ನೀವು ಸಂಕೋಚನವನ್ನು ಹೆಚ್ಚಿಸಿದ್ದೀರಿ ಹೆಚ್ಚಿನ ಎಳೆತವು ಹೆಚ್ಚಿನ ಸಂಕೋಚನವನ್ನು ಅರ್ಥೈಸುತ್ತದೆ ಮತ್ತು ಇದನ್ನು ರೋ ರಾಕ್ ಸಿಗ್ನಲಿಂಗ್ ನಿಂದ ಅಕ್ಷವಾಗಿ ನಡೆಸಲಾಗುತ್ತದೆ ಆದ್ದರಿಂದ ರೋ ರಾಕ್ ಸಿಗ್ನಲಿಂಗ್ ಅನ್ನು ವಾಸ್ತವವಾಗಿ ಇಂಟಿಗ್ರಿನ್ಸ್ ಸಕ್ರಿಯಗೊಳಿಸಿದೆ ಹೀಗಾಗಿ ಇಂಟಿಗ್ರಿನ್ ಗಳು ಸಂಕೋಚನವನ್ನು ಸಹ ಹೆಚ್ಚಿಸುತ್ತವೆ ಮೃದು ಮತ್ತು ಗಟ್ಟಿಯಾದ ಮೇಲ್ಮೈಗಳ ನಡುವೆ ರೋ ರಾಕ್ ಸಿಗ್ನಲಿಂಗ್ ಹೇಗೆ ಉಂಟಾಗುತ್ತದೆ ಎಂಬುದನ್ನು ನೋಡಲು ಅವರು ಏನು ಮಾಡಿದರು ಎಂದರೆ ಅವರು ಫೈಬ್ರೊಬ್ಲಾಸ್ಟ್ ಗಳನ್ನು ತೆಗೆದುಕೊಂಡು ಗಟ್ಟಿಯಾದ ಮೇಲ್ಮೈಗಳಲ್ಲಿ ರಾಕ್ ನಲ್ಲಿ ಹೆಚ್ಚಳವಿದೆ ಎಂದು ತೋರಿಸಿದರು ಜೀವಕೋಶಗಳು ಹೆಚ್ಚು ಬಲವನ್ನು ಬೀರುತ್ತವೆ ಆದ್ದರಿಂದ ಜೀವಕೋಶಗಳನ್ನು y 27632 ನೊಂದಿಗೆ ಟ್ರೀಟ್ ಮಾಡಿದಾಗ ಇದು ರಾಕ್ ಪ್ರತಿರೋಧಕವಾಗಿದೆ ಇದು ಕೋಶಗಳಿಂದ ಉಂಟಾಗುವ ಬಲದಲ್ಲಿ ಇಳಿಯಲು ಕಾರಣವಾಯಿತು ಅವರು ಈ ಪ್ರಯೋಗವನ್ನು ಮಾಡಿದರು ಅಲ್ಲಿ ಅವರು ವಿ14 ರೋ ನೊಂದಿಗೆ ಕೋಶಗಳನ್ನು ರವಾನಿಸಿದರು ಇದು ರಚನಾತ್ಮಕವಾಗಿ ಸಕ್ರಿಯ ರಚನೆಯಾಗಿದೆ ರೋ ಯಾವಾಗಲೂ ಸಕ್ರಿಯಗೊಳ್ಳುತ್ತದೆ ಮತ್ತು ಇದರ ಉಪಸ್ಥಿತಿಯಲ್ಲಿ ಇದು ಹೆಚ್ಚಿದ ಎಳೆತಗಳಿಗೆ ಅಂಟಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ಕಾರಣವಾಯಿತು ಎಂದು ಅವರು ತೋರಿಸಿದರು ಮೆಮೊರಿ ಎಪಿಥೇಲಿಯಲ್ ಕೋಶಗಳ ವಸಾಹತು ಗಾತ್ರವೂ ಹೆಚ್ಚಾಗಿದೆ ಮತ್ತು ಇವೆಲ್ಲವನ್ನೂ ಪ್ರತಿರೋಧಿಸಬಹುದು ಅವರು U0126 ಎಂಬ ಈ ಡ್ರಗ್ ದೊಂದಿಗೆ ಟ್ರೀಟ್ ಮಾಡಿದಾಗ ಇದು ಎಂಇಕೆ ಪ್ರತಿರೋಧಕ ಮತ್ತು U0126 ಇಂದ ರಾಕ್ ಚಟುವಟಿಕೆಯಲ್ಲಿ ಇಳಿಯಲು ಕಾರಣವಾಯಿತು ಆದ್ದರಿಂದ ರಾಕ್ ಮಟ್ಟ ಕಡಿಮೆಯಾಗಿದೆ ಅಂಟಿಕೊಳ್ಳುವಿಕೆಯ ಜೋಡಣೆಗೆ ಕಾರಣವಾಗುವ ಮ್ಯಾಟ್ರಿಕ್ಸ್ ಅನುಸರಣೆ ಅಥವಾ ಬಿಗಿತ ಇದೆ ಎಂದು ಇವು ಸೂಚಿಸುತ್ತವೆ ಮತ್ತು ಇದು ಬೆಳವಣಿಗೆಯ ಅಂಶ ಅವಲಂಬಿತ ಇ ಆರ್ ಕೆ ಸಕ್ರಿಯಗೊಳಿಸುವಿಕೆಗೆ ಕಾರಣವಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅವರು ಕಂಡುಕೊಂಡದ್ದು ಬಿಗಿತ ಹೆಚ್ಚಳವಾಗಿದೆ ನೀವು ಮೃದು ಮತ್ತು ಗಟ್ಟಿಯಾದ ಮೇಲ್ಮೈಗಳನ್ನು ಹೊಂದಿದ್ದರೆ ಈ ದಿಕ್ಕಿನಲ್ಲಿ ಬಿಗಿತ ಹೆಚ್ಚಾಗುತ್ತದೆ ಮೃದುವಾದ ಮೇಲ್ಮೈಯಲ್ಲಿ ಫೋಕಲ್ ಸಂಕೀರ್ಣಗಳಿವೆ ಗಟ್ಟಿಯಾದ ಮೇಲ್ಮೈಯಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಗಳಿವೆ ಆದ್ದರಿಂದ ಬಲವು ಫೋಕಲ್ ಸಂಕೀರ್ಣಗಳನ್ನು ಫೋಕಲ್ ಅಂಟಿಕೊಳ್ಳುವಿಕೆಗೆ ಪರಿವರ್ತಿಸುತ್ತದೆ ಮತ್ತು ಈ ಫೋಕಲ್ ಅಂಟಿಕೊಳ್ಳುವಿಕೆಗಳು ಇ ಆರ್ ಕೆ ಸಿಗ್ನಲಿಂಗ್ ಅನ್ನು ಚಾಲನೆ ಮಾಡುತ್ತದೆ ಇದು ರಾಕ್ ಅನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಈ ರಾಕ್ ಮೈಯೋಸಿನ್ ಲೈಟ್ ಚೈನ್ ಫಾಸ್ಫೊರಿಲೇಷನ್ ಅನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಇದು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಬಲಪಡಿಸಲು ಮತ್ತೆ ಫೀಡ್ ಮಾಡುತ್ತದೆ ಆದ್ದರಿಂದ ಈ ಸಂಪೂರ್ಣ ಚಕ್ರವು ಮೂಲಭೂತವಾಗಿ ಕ್ಯಾನ್ಸರ್ ಫಿನೋಟೈಪ್ ಗೆ ಕಾರಣವಾಗುತ್ತದೆ ಬಿಗಿತ ಹೆಚ್ಚಳವು ಕ್ಯಾನ್ಸರ್ ಆಕ್ರಮಣವನ್ನು ಪ್ರೇರೇಪಿಸುವ ಮೊದಲ ಪ್ರದರ್ಶನ ಇನ್ವಿಟ್ರೊ ದಲ್ಲಿ ಇದಾಗಿದೆ ಸಂಶೋಧಕರು ಇಲ್ಲಿಗೆ ನಿಲ್ಲಿಸಲಿಲ್ಲ ಅವರು ಅದನ್ನು ಇನ್ವಿವೊಗೆ ವಿಸ್ತರಿಸಿದರು ಮತ್ತು ಮೌಸ್ ಮಾದರಿಯನ್ನು ಬಳಸಿಕೊಂಡು ಇನ್ವಿವೊ ದಲ್ಲಿ ಇದೇ ರೀತಿಯ ಅವಲೋಕನಗಳನ್ನು ಹೊಂದಬಹುದಾ ಎಂದು ಪ್ರಶ್ನಿಸಿಕೊಂಡರು ಇದು ನಾನು ಮಾತನಾಡಲು ಹೊರಟಿರುವ ಸಂಶೋಧನಾ ಪತ್ರಿಕೆ ಆಗಿದೆ ಇದನ್ನು 2009 ರಲ್ಲಿ ಸೆಲ್ ನಲ್ಲಿ ಪ್ರಕಟಿಸಲಾಯಿತು ಸಾಮಾನ್ಯವಾಗಿ ಸ್ತನ ಕ್ಯಾನ್ಸರ್ ರೋಗಿಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರತಿಶತದಷ್ಟು ಪ್ರಕರಣಗಳಲ್ಲಿ ಇ ಜಿ ಎಫ್ ಆರ್ ಅಥವಾ ಎಪಿಡರ್ಮಲ್ ಗ್ರೋಥ್ ಫ್ಯಾಕ್ಟರ್ ರಿಸೆಪ್ಟರ್ ವರ್ಧಿತವಾಗಿದೆ ಅವರು ಏನು ಮಾಡಿದರು ಎಂದರೆ ಅವರು ಇಲಿಗಳಿಗೆ ಸಮನಾದ ಎಚ್ ಇ ಆರ್ 2 ಜೀನ್ ಅನ್ನು ಮಾನವರಲ್ಲಿ ವರ್ಧಿಸಿದ್ದಾರೆ ಮತ್ತು ಇದನ್ನು ಎನ್ ಇ ಯು ಎಂದು ಕರೆಯಲಾಗುತ್ತದೆ ಮತ್ತು ಅವರು ಎಂ ಎಂ ಟಿ ವಿ ಪ್ರವರ್ತಕವನ್ನು ಬಳಸಿಕೊಂಡು ಒಂದು ಮಾದರಿಯನ್ನು ಬಳಸಿದರು ಈ ಮೌಸ್ ಮಾದರಿಯಲ್ಲಿ ನೀವು ಸ್ತನ ಗೆಡ್ಡೆಗಳನ್ನು ಉತ್ಪಾದಿಸುತ್ತೀರಿ ಇದು ಸುದೀರ್ಘ ಸುಪ್ತ ಅವಧಿಗಳನ್ನು ಹೊಂದಿರುವ ಮೌಸ್ ಮಾದರಿ ನೀವು ಈ ಮೌಸ್ ಮಾದರಿಯನ್ನು ಹೊಂದಿದ್ದೀರಿ ಇದರಲ್ಲಿ ನೀವು ಎನ್ ಇ ಯು ನ ಅಭಿವ್ಯಕ್ತಿಯನ್ನು ಪ್ರಚೋದಿಸಬಹುದು ಅದು ಎಚ್ ಇ ಆರ್ 2 ಗೆ ಸಮಾನವಾದ ಇಲಿ ಮತ್ತು ಗೆಡ್ಡೆಗಳು ಹೇಗೆ ರೂಪುಗೊಳ್ಳುತ್ತವೆ ಮತ್ತು ಪ್ರಗತಿಯಾಗುತ್ತವೆ ಎಂಬುದನ್ನು ಟ್ರ್ಯಾಕ್ ಮಾಡಬಹುದು ಇನ್ವಿಟ್ರೊ ದಲ್ಲಿ ಅವರು ಬಿಗಿತ ಬದಲಿಸಲು ಪಾಲಿಯಾಕ್ರಿಲಾಮೈಡ್ ಜೆಲ್ ಅಥವಾ ಕೊಲ್ಲಾಜೆನ್ ಜೆಲ್ ಗಳನ್ನು ಬಳಸಿದ್ದಾರೆಂದು ಅವರು ಮೊದಲು ತೋರಿಸಿದರು ಮತ್ತು ಅವರು ರಿಯಾಲೊಜಿ ಮತ್ತು ಸಂಕೋಚನ ಅಳತೆಗಳನ್ನು ಬಳಸಿದರು ಅವರು ರಿಯಾಲೊಜಿ ಮತ್ತು ಸಂಕೋಚನ ಮಾಪನಗಳನ್ನು ಬಳಸಿದರು ಹೀಗಾಗಿ ಕ್ಯಾನ್ಸರ್ ಬೆಳೆದಂತೆ ಬಿಗಿತ ಹೆಚ್ಚಾಗುತ್ತದೆ ಎಂದು ಇವು ತೋರಿಸಿಕೊಟ್ಟವು ಆದ್ದರಿಂದ ಸಾಮಾನ್ಯ ಸಸ್ತನಿ ಗ್ರಂಥಿ ಪೂರ್ವ ಮಾರಕ ಮತ್ತು ಮಾರಕ ಹಂತಗಳನ್ನು ಸೂಚಿಸುತ್ತದೆ ಈ ಫಲಿತಾಂಶಗಳು ಬಿಗಿತ ಹೆಚ್ಚಳವನ್ನು ತೋರಿಸಿದೆ ಎಂದು ಅವರು ಪ್ರದರ್ಶಿಸಿದರು ಅವರು ಏನು ಮಾಡಿದರು ಎಂದರೆ ಸರಳವಾದ ಹಾರ್ಮೋನಿಕ್ ಪೀಳಿಗೆಯೆಂದು ಕರೆಯಲ್ಪಡುವ ಇಮೇಜಿಂಗ್ ವಿಧಾನವನ್ನು ಅವರು ನೋಡುತ್ತಿದ್ದರು ಇದು ಇಸಿಎಂ ಸಂಘಟನೆಯನ್ನು ನೋಡಲು ಅನುಮತಿಸುತ್ತದೆ ಸಾಮಾನ್ಯ ಕೋಶಗಳ ಸಂದರ್ಭದಲ್ಲಿ ಕೊಲ್ಲಾಜೆನ್ ಫೈಬ್ರಿಲ್ ಗಳು ರೂಪವಿಜ್ಞಾನದಂತಹ ರಿಬ್ಬನ್ ಅನ್ನು ಪ್ರದರ್ಶಿಸುತ್ತವೆ ಪೂರ್ವ ಮಾರಕದಲ್ಲಿ ಈ ರಿಬ್ಬನ್ ಗಳಿವೆ ಆದರೆ ಈ ರೇಖೀಯ ಎಳೆಗಳೂ ಇವೆ ಮತ್ತು ಮಾರಕದಲ್ಲಿ ಇವು ಕ್ರಾಸ್ ಲಿಂಕ್ಡ್ ಲೀನಿಯರೈಸ್ಡ್ ಕಟ್ಟುಗಳಾಗಿವೆ ಅವರು ತೋರಿಸಿದ ಸಂಗತಿಯೆಂದರೆ ಈ ಮಾರಕ ರೂಪಾಂತರವಿದೆ ಮತ್ತು ಇದು ಕೊಲ್ಲಾಜೆನ್ ಒಂದು ಸಾಂದ್ರತೆಯ ಹೆಚ್ಚಳ ಮತ್ತು ಅದರ ಅಡ್ಡ ಸಂಪರ್ಕದೊಂದಿಗೆ ಸಂಬಂಧಿಸಿದೆ ಈ ಅಡ್ಡ ಸಂಪರ್ಕವು ಕೋಲ್ ಲೈಸಿಲ್ ಆಕ್ಸಿಡೇಸ್ ಎಂಬ ಕಿಣ್ವದಿಂದ ಅಥವಾ ಸಂಕ್ಷಿಪ್ತವಾಗಿ ಹೇಳೋದಾದರೆ ಲಾಕ್ಸ್ ಮಧ್ಯಸ್ಥಿಕೆ ವಹಿಸುತ್ತದೆ ಈ ಮಾದರಿಯಲ್ಲಿ ಅವರು ಎಂಸಿಎಫ್ 10 ಎಟಿ ಸಸ್ತನಿ ಎಪಿಥೇಲಿಯಲ್ ಕೋಶಗಳನ್ನು ಚುಚ್ಚಿದಾಗ ಅವರು ಕಂಡುಕೊಂಡದ್ದು ಅವು ಪೂರ್ವ ಮಾರಕ ಅಂಗಾಂಶಗಳನ್ನು ರೂಪಿಸುತ್ತವೆ ಈ ಹೆಚ್ಚಿದ ಅಡ್ಡ ಸಂಪರ್ಕದ ಪರಿಣಾಮ ಏನು ಎಂದು ಪರಿಶೀಲಿಸಲು ಅವರು ಪ್ರಯೋಗವನ್ನು ಮಾಡಿದರು ಅದರಲ್ಲಿ ಅವರು ಫೈಬ್ರೊಬ್ಲಾಸ್ಟ್ ಗಳನ್ನು ತೆಗೆದುಕೊಂಡರು ಅವುಗಳು ಹೆಚ್ಚಿದ ಲಾಕ್ಸ್ ಅನ್ನು ವ್ಯಕ್ತಪಡಿಸುತ್ತಿದ್ದವು ಆದ್ದರಿಂದ ಸ್ಟ್ರೋಮಾ ದಲ್ಲಿನ ಫೈಬ್ರೊಬ್ಲಾಸ್ಟ್ ಗಳು ಲಾಕ್ಸ್ ಅನ್ನು ಸ್ರವಿಸುತ್ತದೆ ಅದು ಕೊಲ್ಲಾಜೆನ್ ಅನ್ನು ಅಡ್ಡ ಸಂಪರ್ಕ ಮಾಡುತ್ತದೆ ಮತ್ತು ಅದನ್ನು ಗಟ್ಟಿಗೊಳಿಸುತ್ತದೆ ಆದ್ದರಿಂದ ಅವರು ಸ್ಟ್ರೋಮಾ ವನ್ನು ಲಾಕ್ಸ್ ನೊಂದಿಗೆ ನಿಯಮಾಧೀನಗೊಳಿಸಿರುವುದು ಗಟ್ಟಿಮುಟ್ಟಾಗಿದೆ ಹೆಚ್ಚು ರೇಖೀಯವಾಗಿದೆ ಮತ್ತು ಹೆಚ್ಚು ಫೈಬ್ರಿಲ್ಲರ್ ಕೊಲ್ಲಾಜೆನ್ ಹೊಂದಿದೆ ಎಂದು ಅವರು ವೈಜ್ಞಾನಿಕವಾಗಿ ಧೃಡ ಪಡಿಸಿದರು ಆದ್ದರಿಂದ ಅವರು ಕಂಡುಕೊಂಡದ್ದೇನೆಂದರೆ ಎಂ ಇ ಸಿ ಗಳು ಆಕ್ರಮಣ ಮಾಡಲು ಪ್ರಾರಂಭಿಸಿದ ಸ್ಟ್ರೋಮಾ ಗುಣಲಕ್ಷಣಗಳಲ್ಲಿನ ಈ ಬದಲಾವಣೆಯು ಮತ್ತು ಈ ಆಕ್ರಮಣವು ಅಂಟಿಕೊಳ್ಳುವಿಕೆಯ ಹೆಚ್ಚಳಕ್ಕೆ ಸಂಬಂಧಿಸಿದೆ ಮತ್ತು ಒಟ್ಟಾರೆಯಾಗಿ ಲೆಸಿಯಾನ್ ಗಾತ್ರ ಸಹ ಹೆಚ್ಚಾಗಿದೆ ಆದ್ದರಿಂದ ನೀವು ಮ್ಯಾಟ್ರಿಕ್ಸ್ ಅನ್ನು ಗಟ್ಟಿಯಾಗಿಸಿದರೆ ಈ ಸಸ್ತನಿ ಆರ್ಗನಾಯ್ಡ್ ಗಳು ಆಕ್ರಮಣ ಮಾಡಲು ಪ್ರಾರಂಭಿಸುತ್ತವೆ ಎಂಬುದನ್ನು ಇದು ಮತ್ತೊಮ್ಮೆ ತೋರಿಸುತ್ತದೆ ಅವರು ರಿವರ್ಸ್ ಪ್ರಯೋಗವನ್ನೂ ಮಾಡಿದರು ಆದ್ದರಿಂದ ಅವರು ಏನು ಮಾಡಿದರು ಎಂದರೆ ಅವರು ಎಲ್ ಎ ಪಿ ಅನ್ನು ಬಿ ಎ ಪಿ ಎನ್ ಎಂಬ ಡ್ರಗ್ ಅನ್ನು ಬಳಸುವುದನ್ನು ಪ್ರತಿಬಂಧಿಸಿದರು ಮತ್ತು ನಂತರ ಅವರು ಮತ್ತೆ ಲಾಕ್ಸ್ ಅನ್ನು ಪ್ರತಿಬಂಧಿಸಿದಾಗ ಫೈಬ್ರೋಸಿಸ್ ಕಡಿಮೆಯಾಗುವುದು ಫೋಕಲ್ ಅಂಟಿಕೊಳ್ಳುವಿಕೆಯ ನಷ್ಟಕ್ಕೆ ಕಾರಣವಾಗುತ್ತದೆ ಮತ್ತು ಗೆಡ್ಡೆಯ ಪ್ರಗತಿಯನ್ನು ತಡೆಯುತ್ತದೆ ಅಥವಾ ವಿಳಂಬಗೊಳಿಸುತ್ತದೆ ಎಂದು ತೋರಿಸಿದರು ಈ ಎರಡೂ ಪ್ರಯೋಗಗಳು ನೀವು ಆಕ್ರಮಣಕಾರಿ ಫಿನೋಟೈಪ್ ಗೆ ಕಾರಣವಾಗುವ ಲಾಕ್ಸ್ ಮಟ್ಟವನ್ನು ಹೆಚ್ಚಿಸಿದರೆ ಮತ್ತು ಲಾಕ್ಸ್ ಕ್ರಿಯೆಯನ್ನು ಪ್ರತಿಬಂಧಿಸುವ ಮೂಲಕ ನೀವು ಅದನ್ನು ಹಿಮ್ಮುಖಗೊಳಿಸಬಹುದು ಎಂಬುದನ್ನು ತೋರಿಸುತ್ತದೆ ನಂತರ ಅವರು ಸಸ್ತನಿ ಎಪಿಥೇಲಿಯಲ್ ಕೋಶಗಳು ಸ್ಟ್ರೋಮಲ್ ಕೋಶಗಳ ಅಗತ್ಯವಿಲ್ಲದೆ ಪ್ರತಿಕ್ರಿಯಿಸಬಹುದೇ ಎಂದು ಮತ್ತು ಅವುಗಳು ಸ್ವತಃ ಪ್ರತಿಕ್ರಿಯಿಸಬಹುದು ಅಥವಾ ಬಿಗಿತ ಹೆಚ್ಚಿಸಲು ಪ್ರತಿಕ್ರಿಯೆಯಾಗಿ ಆಕ್ರಮಣ ಮಾಡಬಹುದು ಆದ್ದರಿಂದ ಒಂದು ರೀತಿಯಲ್ಲಿ ಈ ಪ್ರಯೋಗವು ಸರಿಯಾಗಿದೆ ಅವರು ಸಸ್ತನಿ ಎಪಿಥೇಲಿಯಲ್ ಕೋಶಗಳನ್ನು ಚುಚ್ಚಿದರು ಮತ್ತು ಅವುಗಳನ್ನು ಆರ್ಗನಾಯ್ಡ್ ಗಳನ್ನು ರೂಪಿಸಲು ಅವಕಾಶ ಮಾಡಿಕೊಟ್ಟರು ಮತ್ತು ನೀವು ಈ ಅಸಿನಿ ರಚನೆಯನ್ನು ಹೊಂದಿದ್ದೀರಿ ಕೊಲ್ಲಾಜೆನ್ ಜೆಲ್ ಗಳನ್ನು ಬಳಸಿ ಇದನ್ನು ಮಾಡಲಾಗಿದೆ ನೀವು ಅಸಿನಿ ರಚನೆಯನ್ನು ಹೊಂದಿದ್ದೀರಿ ನಂತರ ಎರಡು ಪ್ರಯೋಗಗಳಿವೆ ಒಂದು ಸಂದರ್ಭದಲ್ಲಿ ಅವರು ಏನನ್ನೂ ಮಾಡಲಿಲ್ಲ ಇನ್ನೊಂದು ಸಂದರ್ಭದಲ್ಲಿ ಅವರು ಕೊಲ್ಲಾಜೆನ್ ಅನ್ನು ಅಡ್ಡ ಜೋಡಿಸಲು ರೈಬೋಸ್ ಅನ್ನು ಸೇರಿಸಿದರು ಮತ್ತು ಈ ಸಂದರ್ಭದಲ್ಲಿ ಅವರು ಈ ರಚನೆಯನ್ನು ಬೇರ್ಪಡಿಸುವುದನ್ನು ನೋಡಲಾರಂಭಿಸಿದರು ಅವರ ಸಂಘಟಿತ ಅಸಿನಿ ರಚನೆಯು ಕುಸಿಯಲು ಪ್ರಾರಂಭಿಸಿತು ಆದರೆ ಅವರು ErbB2 ಅನ್ನು ಸೇರಿಸಿದರೆ ಮತ್ತೆ ಸಕ್ರಿಯಗೊಳಿಸುವಿಕೆ ಇತ್ತು ಈ ಎಲ್ಲಾ ಸಂದರ್ಭಗಳಲ್ಲಿ ಅಡ್ಡ ಸಂಪರ್ಕ ಮಾಡುವ ಕೊಲ್ಲಾಜೆನ್ ಎಂದರೆ ಬಿಗಿತ ಹೆಚ್ಚಾಗುತ್ತದೆ ಮತ್ತು ಈ ಸಂದರ್ಭಗಳಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಗಳು ಹೆಚ್ಚು ಪ್ರಮುಖವಾಗಿವೆ ಈ ಫಲಿತಾಂಶಗಳು ಏನನ್ನು ಸೂಚಿಸುತ್ತವೆ ಎಂಬುದನ್ನು ಒಟ್ಟಿಗೆ ತೆಗೆದುಕೊಂಡರೆ ಇಸಿಎಂ ಬಿಗಿತ ಮಾತ್ರ ಗೆಡ್ಡೆಯ ಪ್ರಗತಿಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಸಾಮಾನ್ಯ ಸಂದರ್ಭದಲ್ಲಿ ಈ ಇಸಿಎಂ ನಿಂದ ಸುತ್ತುವರೆದಿರುವ ಅಸಿನಿ ರಚನೆಗಳನ್ನು ನೀವು ಚೆನ್ನಾಗಿ ವ್ಯಾಖ್ಯಾನಿಸಿದ್ದೀರಿ ಅದು ವಿಶ್ರಾಂತಿ ಪಡೆಯುತ್ತದೆ ಪೂರ್ವ ಮಾರಕದಲ್ಲಿ ಈ ಕೋಶಗಳು ಈ ಸಂಪೂರ್ಣ ಜಾಗವನ್ನು ತುಂಬುತ್ತವೆ ಮತ್ತು ಈ ಸಂದರ್ಭಗಳಲ್ಲಿ ನೀವು ಕಟ್ಟುಗಳನ್ನು ನೋಡಲು ಪ್ರಾರಂಭಿಸುತ್ತೀರಿ ಇವುಗಳು ನಿಮ್ಮ ಇಸಿಎಂ ಫೈಬರ್ ಗಳು ಮತ್ತು ಗೆಡ್ಡೆಯ ಸಂದರ್ಭದಲ್ಲಿ ಈ ಬೇಸ್ಮೆಂಟ್ ಮೆಂಬ್ರೇನ್ ಉಲ್ಲಂಘನೆಯಾಗುತ್ತದೆ ಮತ್ತು ನೀವು ಸಂಪೂರ್ಣ ಕೋಶಗಳನ್ನು ಹೊಂದಿದ್ದೀರಿ ಅವು ಆಕ್ರಮಣ ಮಾಡಲು ಪ್ರಾರಂಭಿಸುತ್ತವೆ ಆದ್ದರಿಂದ ಇಸಿಎಂ ಬಿಗಿತಗಳಲ್ಲಿ ನೀವು ಹೆಚ್ಚಿಸಿರುವ ಒಂದು ರೀತಿಯ ಪ್ರತಿರೋಧಕ ಆಗಿದೆ ಇಸಿಎಂ ಬಿಗಿತ ಹೆಚ್ಚಳ ಅಥವಾ ಇಸಿಎಂ ಸಾಂದ್ರತೆಯ ಹೆಚ್ಚಳ ಇದು ವಾಸ್ತವವಾಗಿ ಸ್ಟ್ರೋಮಾ ದ ಮ್ಯಾಟ್ರಿಕ್ಸ್ ನ ರಂಧ್ರದ ಗಾತ್ರವನ್ನು ಕಡಿಮೆ ಮಾಡುತ್ತದೆ ನೀವು ಸಾಂದ್ರತೆಯನ್ನು ಹೆಚ್ಚಿಸಿದ್ದರೆ ಇದು ಕೋಶಗಳನ್ನು ಆಕ್ರಮಣ ಮಾಡುವುದನ್ನು ತಡೆಯುತ್ತದೆ ರಂಧ್ರದ ಗಾತ್ರವು ಕಡಿಮೆಯಾಗಿದೆ ಅವು ಕ್ಯಾನ್ಸರ್ ಆಕ್ರಮಣವನ್ನು ತಡೆಯಬೇಕು ಆದರೆ ನೀವು ಏನು ಗಮನಿಸುತ್ತೀರಿ ಎಂದರೆ ಜೀವಕೋಶಗಳು ಹೆಚ್ಚು ಹೆಚ್ಚು ಆಕ್ರಮಣಕಾರಿ ಮತ್ತು ಅದು ಹೇಗೆ ಸಾಧ್ಯ ಮ್ಯಾಟ್ರಿಕ್ಸ್ ಅನ್ನು ಕೆಳಮಟ್ಟಕ್ಕಿಳಿಸುವ ಕ್ಯಾನ್ಸರ್ ಕೋಶಗಳಲ್ಲಿ ಉತ್ತರವಿದೆ ಆದ್ದರಿಂದ ಬಿಗಿತವು ಕೋಶಗಳನ್ನು ವೃದ್ಧಿಸಲು ಮತ್ತು ಸಂಯೋಜಿಸಲು ಪ್ರಚೋದಿಸುತ್ತದೆ ಮಾತ್ರವಲ್ಲ ಆದರೆ ಆಕ್ರಮಣವು ಯಾಂತ್ರಿಕತೆಯೊಂದಿಗೆ ಸಂಬಂಧ ಹೊಂದಿರಬೇಕು ಇದು ಜೀವಕೋಶಗಳು ಪ್ರೋಟಿಯೇಸಸ್ ಗಳನ್ನು ಸ್ರವಿಸಲು ಮ್ಯಾಟ್ರಿಕ್ಸ್ ಅನ್ನು ಕೆಳಮಟ್ಟಕ್ಕಿಳಿಸುತ್ತದೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ ಗಳನ್ನು ಕೆಳಮಟ್ಟಕ್ಕಿಳಿಸುವುದು ಪ್ರೋಟೀನೇಸ್ ಗಳು ಎಂದು ಕರೆಯಲ್ಪಡುವ ಪ್ರೋಟೀನ್ ಗಳ ವರ್ಗದಿಂದ ಮಧ್ಯಸ್ಥಿಕೆ ವಹಿಸುತ್ತದೆ ಇದು ಟ್ಯೂಮರಿಜೆನೆಸಿಸ್ ಗೆ ಸಂಬಂಧಿಸಿದೆ ಮತ್ತು ಮಾನವನಲ್ಲಿ ಇಪ್ಪತ್ಮೂರು ಎಂಎಂಪಿ ಗಳನ್ನು ಗುರುತಿಸಲಾಗಿದೆ ಆದ್ದರಿಂದ ಈ ವರ್ಗಗಳಲ್ಲಿ ಒಂದನ್ನು ಮ್ಯಾಟ್ರಿಕ್ಸ್ ಮೆಟಲ್ಲೊ ಪ್ರೋಟೀನೇಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಎಂಎಂಪಿ ಗಳು ಮ್ಯಾಟ್ರಿಕ್ಸ್ ಮೆಟಲ್ಲೊ ಪ್ರೋಟೀನೇಸ್ ಗಳು ಅಥವಾ ಸಂಕ್ಷಿಪ್ತವಾಗಿ ಎಂಎಂಪಿ ಗಳನ್ನು ಸೂಚಿಸುತ್ತವೆ ಆದ್ದರಿಂದ ನಾನು ಇಂದು ಇಲ್ಲಿಗೆ ನಿಲ್ಲಿಸುತ್ತೀನಿ ಮುಂದಿನ ತರಗತಿಯಲ್ಲಿ ಇಸಿಎಂ ಬಿಗಿತದಿಂದ ಎಂಎಂಪಿ ಅಭಿವ್ಯಕ್ತಿ ಹೇಗೆ ನಿಯಂತ್ರಿಸಲ್ಪಡುತ್ತದೆ ಎಂಬುದನ್ನು ನಾವು ಚರ್ಚಿಸೋಣ ಅದರೊಂದಿಗೆ ನಾನು ಇಲ್ಲಿಗೆ ನಿಲ್ಲಿಸುತ್ತೀನಿ ನಿಮ್ಮ ಗಮನಕ್ಕೆ ಧನ್ಯವಾದಗಳು